ಮರಳಿ ಸ್ವಾಗತ ಈ ನಿರ್ದಿಷ್ಟ ಮಾಡ್ಯೂಲ್ ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಪ್ರಮುಖ ಕಾರ್ಯದ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಅದು ಒಟ್ಟುಗೂಡುತ್ತಿದೆ ಈ ಕಾರ್ಯಾಚರಣೆಯ ವರ್ಧಕದಿಂದ ಹಲವಾರು ಕಾರ್ಯಾಚರಣೆಗಳನ್ನು ಮಾಡಬಹುದು ಸೇರ್ಪಡೆ ಮಾಡಲು ನೀವು ಈ ಆಪ್ ಆಂಪ್ ಅನ್ನು ಬಳಸಬಹುದು ವ್ಯವಕಲನ ಮಾಡಲು ನೀವು ಈ ಆಪ್ ಆಂಪ್ ಅನ್ನು ಬಳಸಬಹುದು ಸಂಯೋಜಿಸಲು ನೀವು ಈ ಆಪ್ ಆಂಪ್ ಅನ್ನು ಬಳಸಬಹುದು ಪ್ರತ್ಯೇಕಿಸಲು ನೀವು ಈ ಆಪ್ ಆಂಪ್ ಅನ್ನು ಬಳಸಬಹುದು ಅಂದರೆ ಇದು ಗಣಿತದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅದಕ್ಕಾಗಿಯೇ ಇದು ಕಾರ್ಯಾಚರಣೆಯ ವರ್ಧಕವಾಗಿದೆ ಆದ್ದರಿಂದ ನಾವು ಪರದೆಯ ಮೇಲೆ ಹೋಗಿವರ್ಧಕವನ್ನು ನೋಡೋಣ ಮೇಲಿನ ಸರ್ಕ್ಯೂಟ್ನಲ್ಲಿ ನಾನು ಆರ್2 ಮತ್ತು ಆರ್3 ಅನ್ನು ತೆಗೆದುಹಾಕಿ ಮತ್ತು ಆರ್1 ಮಾತ್ರ ಇದೆ ಎಂದು ಊಹಿಸಿಕೊಂಡರೆ ಅದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಆಗಿರುತ್ತದೆ ಈಗ ನಾನು ಕಿರ್ಚಾಫ್ ಅವರ ಕರೆಂಟ್ನ ಕಾನೂನನ್ನು ಬಳಸುತ್ತೇನೆ ಕಿರ್ಚಾಫ್ ಅವರ ವೋಲ್ಟೇಜ್ ಕಾನೂನು ಏನು ಕಿರ್ಚಾಫ್ ಅವರ ಕರೆಂಟ್ ಕಾನೂನು ಏನು ಕಿರ್ಚಾಫ್ ಅವರ ಕರೆಂಟ್ ಕಾನೂನನ್ನು ಇನ್ಪುಟ್ನಲ್ಲಿ ಅನ್ವಯಿಸಿದರೆ ನಾವು ಔಟ್ಪುಟ್ ವೋಲ್ಟೇಜ್ VIR ಅನ್ನು ಪಡೆಯುತ್ತೇವೆ IVR i1 V1 R1 ಅಂತಿಮವಾಗಿ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಒಂದು ಕಾರ್ಯಕಾರಿ ಆಂಪ್ಲಿಫಯರ್ ಸರ್ಕ್ಯೂಟ್ ಇನ್ಪುಟ್ ವೋಲ್ಟೇಜ್ಗಳ ಮೊತ್ತಕ್ಕೆ ಅನುಗುಣವಾಗಿ ಉತ್ಪಾದನೆಯನ್ನು ಉತ್ಪಾದಿಸುತ್ತದೆ 3 ವಿಭಿನ್ನ ಇನ್ಪುಟ್ಗಳಿವೆ ಎಂದು ನಾವು ನೋಡಬಹುದು ನಾವು ಬಹು ಇನ್ಪುಟ್ಗಳನ್ನು ಸಂಯೋಜಿಸಬಹುದು ಮತ್ತು ಅದನ್ನು ಬಳಸಬಹುದು ಈ ಸಮ್ಮಿಂಗ್ ನಲ್ಲಿ ನೀವು n ಸಂಖ್ಯೆಯ ಇನ್ಪುಟ್ ಸಿಗ್ನಲ್ಗಳನ್ನು ಸೇರಿಸಬಹುದು ಆಂಪ್ಲಿಫಯರ್ ಅನ್ನು ಒಟ್ಟುಗೂಡಿಸುವುದು ಕೇವಲ ಸಮ್ಮಿಂಗ್ ನಲ್ಲಿ ಅದು ನಿಮ್ಮ ಇನ್ಪುಟ್ ವೋಲ್ಟೇಜ್ ಅನ್ನು ಒಟ್ಟುಗೂಡಿಸುತ್ತದೆ ಮತ್ತು ಅದು ಅದನ್ನು ವರ್ಧಿಸುತ್ತದೆ ಆದ್ದರಿಂದ ಇದು ಸಮ್ಮಿಂಗ್ ನಂತೆ ಕಾರ್ಯಾಚರಣೆಯ ವರ್ಧಕವನ್ನು ಬಳಸುವುದು ಆದ್ದರಿಂದ ಈ ಸಮ್ಮಿಂಗ್ ನಲ್ಲಿ ನಾವು ಹೇಗೆ ಬಳಸಬಹುದು ಎಂಬುದನ್ನು ಪ್ರಯೋಗದಲ್ಲಿ ನೋಡೋಣ ಬದಲಾವಣೆಗಳನ್ನು ನೀವು ಹೇಗೆ ನೋಡಬಹುದು ನಾವು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಿದಾಗ ನಾವು ಹೇಗೆ ಅರ್ಥಮಾಡಿಕೊಳ್ಳಬಹುದು ಆಸಿಲ್ಲೋಸ್ಕೋಪ್ ಬಳಸಿ ಔಟ್ಪುಟ್ ಸಿಗ್ನಲ್ ಅನ್ನು ಹೇಗೆ ಪಡೆಯಲಾಗುತ್ತದೆ ಈ ಪ್ರಯೋಗವನ್ನು ಮಾಡಲು ನಾವು 2 ವೋಲ್ಟೇಜ್ಗಳನ್ನು ತೆಗೆದುಕೊಂಡು ಅದನ್ನು ಒಟ್ಟುಗೂಡಿಸೋಣ ನಾವು V1 0 5 V V21 V ತೆಗೆದುಕೊಳ್ಳೋಣ ನಾವು Vout ಅನ್ನು ಲೆಕ್ಕಾಚಾರ ಮಾಡುತ್ತೇವೆ

ಸಮ್ಮಿಂಗ್ ವರ್ಧನೆಯನ್ನು ನಿರ್ವಹಿಸಲು ಮೊದಲು ನಾವು ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸಬೇಕು ಎರಡನೆಯದಾಗಿ ನಾವು V1 ಮತ್ತು V2 ಸಂಕೇತಗಳನ್ನು ಇನ್ಪುಟ್ಗೆ ಅನ್ವಯಿಸುತ್ತೇವೆ ವರ್ಧಕ ಅಂಶವನ್ನು ಅವಲಂಬಿಸಿ ಅನುಗುಣವಾದ ಔಟ್ಪುಟ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಔಟ್ಪುಟ್ ಅನ್ನು ಗಮನಿಸಿ ಮತ್ತು ಕೋಷ್ಟಕದಲ್ಲಿನ ಮೌಲ್ಯವನ್ನು ಗಮನಿಸಿ ನಾವು ಸೈದ್ಧಾಂತಿಕ ಉತ್ಪಾದನೆಯನ್ನು ಲೆಕ್ಕ ಹಾಕುತ್ತೇವೆ Vout RFV1 R1V2 R2 ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯಾಚರಣೆಯನ್ನು ನಾವು ಹೇಗೆ ಒಟ್ಟುಗೂಡಿಸಬಹುದು ಎಂದು ನೋಡೋಣ ಮೊದಲ ಸಿಗ್ನಲ್ 0 5V ನೋಡಿ ಎರಡನೇ ಸಿಗ್ನಲ್ 1 V ಗಳಿಕೆ ಸುಮಾರು 2 2 ವೋಲ್ಟ್ ಆಗಿದೆ ಈಗ ನಾವು 1 ವೋಲ್ಟ್ ಮತ್ತು 0 5 ವೋಲ್ಟ್ ಅನ್ನು ಅನ್ವಯಿಸುತ್ತಿದ್ದೇವೆ 1 ಕಿಲೋಹೆರ್ಟ್ಜ್ನಲ್ಲಿ ಆವರ್ತನ ಸ್ಥಿರವಾಗಿರುತ್ತದೆ ಫೇಸ್ 0 ಡಿಗ್ರಿ ಔಟ್ಪುಟ್ 1 0 5 1 5 V ಜೊತೆಗೆ ವರ್ಧನೆಯಾಗಿರುತ್ತದೆ ಔಟ್ಪುಟ್ ಈ ಪ್ಲಸ್ ವರ್ಧನೆಯ ಮೊತ್ತವಾಗಿರುತ್ತದೆ ಆದ್ದರಿಂದ ಆಸಿಲ್ಲೋಸ್ಕೋಪ್ನಲ್ಲಿ ಔಟ್ಪುಟ್ ಅನ್ನು ನೋಡೋಣ ಆದ್ದರಿಂದ ನಾವು ಆಸಿಲ್ಲೋಸ್ಕೋಪ್ ಅನ್ನು ಸಮ್ಮಿಂಗ್ ಆಂಪ್ಲಿಫೈಯರ್ನ ಔಟ್ಪುಟ್ಗೆ ಸಂಪರ್ಕಿಸಿದರೆ ಔಟ್ಪುಟ್ ಏನೆಂದು ನೋಡೋಣ ಆಸಿಲ್ಲೋಸ್ಕೋಪ್ನಲ್ಲಿ ಔಟ್ಪುಟ್ ಸುಮಾರು 3 28 V ನಾವು ಪರದೆಯನ್ನು ನೋಡೋಣ ನನ್ನ ಇನ್ಪುಟ್ ವೋಲ್ಟೇಜ್ V1 0 5V V2 1V Vout 3 28 V ಆಗಿತ್ತು ಸೈದ್ಧಾಂತಿಕ ಲೆಕ್ಕಾಚಾರವು Vout 2 5V ನೀಡುತ್ತದೆ ಇದು 3 28V ಗೆ ಹತ್ತಿರದಲ್ಲಿದೆ ಒಟ್ಟುಗೂಡಿಸುವ ವರ್ಧಕವನ್ನು ಹೇಗೆ ಬಳಸುವುದು ಎಂದು ನಿಮಗೆ ಈಗ ತಿಳಿದಿದೆ ಸಮ್ಮರ್ ನಲ್ಲಿ ಕಾರ್ಯಾಚರಣಾ ವರ್ಧಕವನ್ನು ಹೇಗೆ ಬಳಸುವುದು ಅಲ್ಲದೆ ಆಸಿಲ್ಲೋಸ್ಕೋಪ್ನಲ್ಲಿ ನೀವು ಸಿಗ್ನಲ್ ಅನ್ನು ನೋಡಲು ಸಾಧ್ಯವಾಗದಿದ್ದರೆ ನೀವು ಮಲ್ಟಿಮೀಟರ್ ಬಳಸಿ ಔಟ್ಪುಟ್ ಅನ್ನು ಅಳೆಯಬಹುದು ಆದ್ದರಿಂದ ಕನಿಷ್ಠ ಸಂಖ್ಯೆಯ ಸಾಧನಗಳೊಂದಿಗೆ ಬ್ರೆಡ್ಬೋರ್ಡ್ ಐಸಿ ಮತ್ತು ರೆಸಿಸ್ಟರ್ಗಳು ಮತ್ತು ಕನೆಕ್ಟರ್ಗಳಂತಹ ಕೆಲವು ನಿಷ್ಕ್ರಿಯ ಘಟಕಗಳು ನೀವು ಯಾವಾಗಲೂ ವಿಭಿನ್ನ ಕಾರ್ಯಾಚರಣಾ ಆಂಪ್ಲಿಫಯರ್ ಸರ್ಕ್ಯೂಟ್ಗಳನ್ನು ಪರೀಕ್ಷಿಸಬಹುದು ನಾವು ಮತಾಂತರದ ಕೆಲಸ ಮಾಡುತ್ತಿರಲಿಲ್ಲ ನಾವು ಇನ್ಪುಟ್ ಸಿಗ್ನಲ್ ಮತ್ತು ಔಟ್ಪುಟ್ ಸಿಗ್ನಲ್ನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಇನ್ಪುಟ್ ಸಿಗ್ನಲ್ ಮತ್ತು ಔಟ್ಪುಟ್ ಸಿಗ್ನಲ್ ತರಂಗರೂಪ ಒಂದೇ ಆಗಿರುತ್ತದೆ ಹಂತ ವರ್ಗಾವಣೆಯಲ್ಲಿ ಮಾತ್ರ ಬದಲಾವಣೆ ಇರುತ್ತದೆ ಇನ್ವರ್ಟಿಂಗ್ ಮಾಡದಿರುವಲ್ಲಿ 0 ಡಿಗ್ರಿ ಹಂತದ ಶಿಫ್ಟ್ ಮತ್ತು 180 ಡಿಗ್ರಿ ಹಂತದ ಶಿಫ್ಟ್ ಇತ್ತು ಇನ್ವರ್ಟಿಂಗ್ನಲ್ಲಿ ಆದ್ದರಿಂದ ಈ ನಿರ್ದಿಷ್ಟ ಮಾಡ್ಯೂಲ್ಗೆ ಇದು ಅಂತ್ಯವಾಗಿದೆ ಮತ್ತು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ನಾನು ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಮತ್ತೊಂದು ಅಪ್ಲಿಕೇಶನ್ ಮತ್ತು ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಕುರಿತು ಹೆಚ್ಚಿನದನ್ನು ಕಲಿಸುತ್ತೇನೆ ಒಳ್ಳೆಯ ದಿನವನ್ನು ಹೊಂದಿರಿ ಮತ್ತು ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ